ಆದ್ದರಿಂದ ಈ ಸರ್ಕ್ಯೂಟ್ಗಾಗಿ ನಾನು ಸರ್ಕ್ಯೂಟ್ ಅನ್ನು ನೋಡಿದರೆ ನಾವು ವಾಸ್ತವವಾಗಿ i ಮತ್ತು v0 ಅನ್ನು ಕಂಡುಹಿಡಿಯಬೇಕು ಆದ್ದರಿಂದ ಈ i ಕಂಡುಹಿಡಿಯಬೇಕು ಮತ್ತು v0 ಮತ್ತು ಇದು i ಇಲ್ಲಿದೆ ಮತ್ತು ಈ ವೋಲ್ಟೇಜ್ v0 ವಾಸ್ತವವಾಗಿ ಇದನ್ನು ಇಲ್ಲಿ ಗುರುತಿಸಲಾಗಿದೆ ಇದು 2 Ω ರೆಸಿಸ್ಟರ್ನಾದ್ಯಂತ v0 ಆಗಿದೆ ಮತ್ತು ಸರ್ಕ್ಯೂಟ್ ನೀಡಲಾಗಿದೆ ಇದು ಸರಣಿ ವಿದ್ಯುತ್ ಸರ್ಕ್ಯೂಟ್ ಮತ್ತು ಇದು ವಿದ್ಯುತ್ ಮೂಲವಾಗಿದೆ ಇದು ಅವಲಂಬಿತ ವಿದ್ಯುತ್ ಮೂಲವಾಗಿದೆ ಮತ್ತು ವಿದ್ಯುತ್ 0 5 v0 ಆಗಿದೆ ಆದ್ದರಿಂದ ಈ ವಿದ್ಯುತ್ ಅನ್ನು ಅರ್ಥಮಾಡಿಕೊಳ್ಳಲು ಇದು ವಿದ್ಯುತ್ ಮೂಲ ಎಂದು ಹೇಳಿ ವಾಸ್ತವವಾಗಿ ic ಹೇಳಬೇಕೆಂದು ಬಯಸಿದರೆ ic 0 5v0 ಎಂದು ಹೇಳಿ 5v0 ಎಂದು ತೋರಿಸಲಾಗಿದೆ ಮತ್ತು i ಯಾವುದು ಮತ್ತು v0 ಯಾವುದು ಎಂಬುದನ್ನು ಕಂಡುಹಿಡಿಯಬೇಕು ಇವುಗಳು ವಿದ್ಯುತ್ ಮೂಲವನ್ನು ಅವಲಂಬಿಸಿವೆ ಮತ್ತು ಈ ಸರ್ಕ್ಯೂಟ್ ಅನ್ನು ಪರಿಹರಿಸಬೇಕಾಗಿದೆ ಈಗ ನಾವು ಅದನ್ನು ಹೇಗೆ ಮಾಡುತ್ತೇವೆ ಇಲ್ಲಿ 12 Ω ಪ್ರತಿರೋಧವಿದೆ ಮತ್ತು ಇಲ್ಲಿ ಅದು 2Ω ಇಲ್ಲಿ ಅದು 10 ಓಮ್ ಮತ್ತು ಇಲ್ಲಿ ಅದು 6 ಓಮ್ ಮತ್ತು ವೋಲ್ಟೇಜ್ ಮೂಲ 100 ವೋಲ್ಟ್ ಮತ್ತು ಒಂದು ಅವಲಂಬಿತ ವಿದ್ಯುತ್ ಮೂಲವಿದೆ 0 5 v0 ಮತ್ತು ಈ ವೋಲ್ಟೇಜ್ ವಾಸ್ತವವಾಗಿ 2 ಓಮ್ ರೆಸಿಸ್ಟರ್ನಾದ್ಯಂತ v0 ಆಗಿದೆ ಮತ್ತು 2 ಲೂಪ್ ಇವೆ ಇದು ಲೂಪ್ 1 ನಾವು ಪ್ರದಕ್ಷಿಣಾಕಾರವಾಗಿ ದಿಕ್ಕನ್ನು ತೆಗೆದುಕೊಂಡಿದ್ದೇವೆ ಮತ್ತು ಇದು ಮತ್ತೊಂದು ಲೂಪ್ 2 ಆಗಿದೆ ಆದ್ದರಿಂದ ಈ ಸಂದರ್ಭದಲ್ಲಿ ಏನು ಮಾಡಬೇಕೆಂದರೆ ಸ್ವಲ್ಪ ತಡೆಯಿರಿ ಇದನ್ನು ಪರಿಹರಿಸಬೇಕು ಆದ್ದರಿಂದ ಮೊದಲು ನೀವು ನೋಡ್ 1 ರಲ್ಲಿ KCL ಅನ್ನು ಅನ್ವಯಿಸುತ್ತೀರಿ ಅದು ನೋಡ್ 1 ರಲ್ಲಿ KCL ಅನ್ನು ಅನ್ವಯಿಸಲಾಗಿದೆ ಎಂದು ಭಾವಿಸೋಣ ಆದ್ದರಿಂದ ಇಲ್ಲಿ ಒಳಬರುವ ವಿದ್ಯುತ್ i ಈ ವಿದ್ಯುತ್ i ಮತ್ತು ನೋಡ್ 1 ರಲ್ಲಿ ಎರಡು ಹೊರಹೋಗುವ ವಿದ್ಯುತ್ ಒಂದು i1 ಇನ್ನೊಂದು i2 ಇದು ನೋಡ್ 1 ಆದ್ದರಿಂದ i i1 i2 ಆದ್ದರಿಂದ ನಂತರ ನೋಡ್ 1ರಲ್ಲಿ KCL ಅನ್ನು ಅನ್ವಯಿಸಿದರೆ ಅದು i i1 i2 ಎಂದು ಇದು ಸಮೀಕರಣ 1 ಈಗ ಅದೇ ರೀತಿ ಸರ್ಕ್ಯೂಟ್ಗೆ ಹೋಗಿ ಇದು ನೋಡ್ 2 ಆಗಿದೆ ಆದ್ದರಿಂದ ಮತ್ತು ಇಲ್ಲಿ ಕೇವಲ ತಿಳುವಳಿಕೆಗಾಗಿ ಆದ್ದರಿಂದ ನಾವು ಈ ವಿದ್ಯುತ್ ಅನ್ನು ಹೇಳಿದ್ದೇವೆ ನಾವು i ಅನ್ನುತಿಳಿದಿದ್ದೇವೆ i ಅನ್ನು ic ಎಂದು ಕರೆಯಲಾಗುತ್ತದೆ ಆದ್ದರಿಂದ ಇದು ಅವಲಂಬಿತ ಮೂಲವಾಗಿದೆ ಅದು i ವಾಸ್ತವವಾಗಿ ವಿದ್ಯುತ್ 0 5 v0 ಆಗಿದೆ ಆದ್ದರಿಂದ ಇಲ್ಲಿ ನೋಡ್ 2 ನಲ್ಲಿ KCL ಅನ್ನು ಅನ್ವಯಿಸಿದರೆ ಮೂಲತಃ 2 ವಿದ್ಯುತ್ ಒಳಬರುವ ವಿದ್ಯುತ್ ಆಗಿದೆ ಅಂದರೆ i1 ಮತ್ತು i1 ic ಹೊರಹೋಗುವ ವಿದ್ಯುತ್ i3 ಅಂದರೆ ಇದು i1 ಮತ್ತು ಇದು ic ವಾಸ್ತವವಾಗಿ 0 5 v0 i ಆಗಿದೆ ಆದ್ದರಿಂದ KCL ಅನ್ನು ನೋಡ್ 2 ರಲ್ಲಿ ಅನ್ವಯಿಸಿದರೆ ಆದ್ದರಿಂದ ಈ ವಿಷಯವನ್ನು ನಾನು ಸ್ಪಷ್ಟಪಡಿಸುತ್ತೇನೆ ಆದ್ದರಿಂದ ಇಲ್ಲಿ ನೋಡಿದರೆ ನಾವು i3 i10 5 v0 ಎಂದು ಬರೆಯುತ್ತಿದ್ದೇವೆ ಆದ್ದರಿಂದ ಇದು ಸಮೀಕರಣ 2 ಆಗಿದೆ ಈಗ ನಾವು KVL ಅನ್ನು ಲೂಪ್ 1 ರಲ್ಲಿ ಅನ್ವಯಿಸುತ್ತೇವೆ ಆದ್ದರಿಂದ ಇದು ಲೂಪ್ 1 ಪ್ರದಕ್ಷಿಣಾಕಾರವಾಗಿ ಚಲಿಸುತ್ತಿದೆ ಆದ್ದರಿಂದ ಮೊದಲು ಈ 100 ವೋಲ್ಟೇಜ್ ಮೂಲ ಚಿಹ್ನೆಯನ್ನು ಎದುರಿಸುತ್ತಿದೆ ಆದ್ದರಿಂದ ಅದು 100 ಆಗಿರುತ್ತದೆ ನಂತರ ಈ ವಿದ್ಯುತ್ ಈ 12 Ω ಪ್ರತಿರೋಧದಲ್ಲಿದೆ ಈ 12 ಓಮ್ ರೆಸಿಸ್ಟರ್ ಮೂಲಕ ವಿದ್ಯುತ್ ಹರಿಯುತ್ತಿದೆ ಅದು i ಆದ್ದರಿಂದ 12i ಮತ್ತು ಇಲ್ಲಿ ಈ ಶಾಖೆಯಲ್ಲಿಯೂ ಸಹ i2 ಪ್ರವೇಶಿಸುತ್ತಿದೆ ಆದ್ದರಿಂದ ಮೂಲತಃ ನಾವು 2i2 ಅಥವಾ v0 ಅನ್ನು ಬರೆಯಬಹುದು ಆದ್ದರಿಂದ ಈ ಸಂದರ್ಭದಲ್ಲಿ ನಾವು ಲೂಪ್ 1 ರಲ್ಲಿ ಏನು ಮಾಡಿದ್ದೇವೆ ಲೂಪ್ 1 ಅದು 100 12i v0 0 ವಾಸ್ತವವಾಗಿ v0 ಸರ್ಕ್ಯೂಟ್ ಅನ್ನು ನೋಡಿದರೆ v0 ಅದು ಓಮ್ಸ್ ಕಾನೂನಿನಿಂದ 2i2 ಧನಾತ್ಮಕ ಟರ್ಮಿನಲ್ಗೆ ಪ್ರವೇಶಿಸುವುದರಿಂದ v0 2i2 ಆದ್ದರಿಂದ ಇದು ಲೂಪ್ 1 ರಲ್ಲಿದೆ ಅದು ಲೂಪ್ 1 ರಲ್ಲಿ KVL ಇದು ಲೂಪ್ 1 ಆಗಿದೆ ಈಗ ಓಮ್ಸ್ ಕಾನೂನಿನ ಪ್ರಕಾರ v ಕೂಡ v0 2i2 ಈಗ KVL ಅನ್ನು ಲೂಪ್ 2 ರಲ್ಲಿ ಅನ್ವಯಿಸಿ ಆದ್ದರಿಂದ ಇಲ್ಲಿ ನಾವು KVL ಅನ್ನು ಲೂಪ್ 2 ನಲ್ಲಿ ಅನ್ವಯಿಸುವಾಗ ಅದು ಪ್ರದಕ್ಷಿಣಾಕಾರವಾಗಿ ಚಲಿಸುತ್ತಿದೆ ಆದ್ದರಿಂದ ಇದು ಈ v0 ನ ಚಿಹ್ನೆಯನ್ನು ಮೊದಲು ಎದುರಿಸುತ್ತಿದೆ ಆ v0 ಅನ್ನು ನಿಂದ ಗುರುತಿಸಲಾಗಿದೆ ಮತ್ತು 2Ω ಪ್ರತಿರೋಧದ ಉದ್ದಕ್ಕೂ ವೋಲ್ಟೇಜ್ v0 ಆಗಿದೆ ಆದ್ದರಿಂದ ಚಿಹ್ನೆಯನ್ನು ಮೊದಲು ಎದುರಿಸುವುದು ಅದು v0 ಅದು 10 i1 ಆಗಿರುತ್ತದೆ ನಂತರ ಇದು 6 i3 ಆಗಿರುತ್ತದೆ ಏಕೆಂದರೆ ಈ ಶಾಖೆಯ ಮೂಲಕ ವಿದ್ಯುತ್ i3 0 ಆಗಿರುತ್ತದೆ ಆದ್ದರಿಂದ ಇದಕ್ಕೆ ಬಂದರೆ ಇದು v0 10 i1 6 i3 0 ಇದು ಸಮೀಕರಣ 5 ಆಗಿದೆ ಈಗ v0 2 i2 ಆಗಿರುವ ಈ ಸಮೀಕರಣದಿಂದ 4 ರ ಸಮೀಕರಣದಿಂದ ಇದನ್ನು ಸಮೀಕರಣ 3 ಮತ್ತು ಸಮೀಕರಣ 5 ರಲ್ಲಿ ಬದಲಿ ಮಾಡಿ ಅಂದರೆ ಇಲ್ಲಿ ಸಮೀಕರಣ 3ರಲ್ಲಿ v0 ಇಲ್ಲಿ v0 2 i2 ಅಂತೆಯೇ ಇಲ್ಲಿ ಸಮೀಕರಣ 5ರಲ್ಲಿಯೂ ಸಹ v0 2 i2 ಅನ್ನು ಬದಲಿಸುತ್ತದೆ ಹಾಗೆ ಮಾಡಿದರೆ 12 i 2 i2 100 ಅನ್ನು ಪಡೆಯುತ್ತದೆ ಇದು ಸಮೀಕರಣ 6 ಮತ್ತು ಇನ್ನೊಂದನ್ನು ಪಡೆಯಲಾಗುತ್ತದೆ ಅದು 2 i2 10 i1 6 i3 0 ಇದು ಸಮೀಕರಣ 7 v0 2 i2 ಎಂದು ಬದಲಿ ಮಾಡಿ ಎಂದು ಈಗ ನಮಗೆ ತಿಳಿದಿದೆ ಆದ್ದರಿಂದ ಸಮೀಕರಣ 2 ರಲ್ಲಿ v0 2 i2 ಬದಲಿ ಮಾಡಿದಾಗ ಅಂದರೆ ಇದು ಸಮೀಕರಣ 2 ಆದ್ದರಿಂದ ಈ ಸಮೀಕರಣದ ಬದಲಿ v0 2 i2 ಹಾಗೆ ಮಾಡಿದರೆ i3 i1 0 5 v0 ಮತ್ತು v0 2 i2 ಸಿಗುತ್ತದೆ ಆದ್ದರಿಂದ ಇದು ಅಂತಿಮವಾಗಿ i3 i1 i2 ಆಗುತ್ತದೆ ಇದು ಸಮೀಕರಣ 8 ಆಗಿದೆ ಈಗ 1 ಮತ್ತು 8 ಸಮೀಕರಣದಿಂದ ನಾವು ಪಡೆಯುತ್ತೇವೆ i3 i ಏಕೆಂದರೆ i1 i2 ವಾಸ್ತವವಾಗಿ i ನಾವು ಮೊದಲು ನೋಡಿದ್ದೇವೆ ಸಮೀಕರಣ 1 ಅನ್ನು ಪರಿಶೀಲಿಸಿ ಆದ್ದರಿಂದ i1 i2 i ಆದ್ದರಿಂದ i3 i ಇದನ್ನು ನಾನು ಸಮೀಕರಣ 9 ಎಂದು ಗುರುತಿಸಿದ್ದೇನೆ ಆದ್ದರಿಂದ 7 1 ಮತ್ತು 9 ಸಮೀಕರಣದಿಂದ ನಾವು ಏನು ಮಾಡುತ್ತೇವೆ ಈ ಎಲ್ಲವನ್ನು ಬದಲಿಸಿ ಇದು ತುಂಬಾ ಸರಳವಾದ ವಿಷಯ ನಾನು ಇದನ್ನು ಪುನರಾವರ್ತಿಸುತ್ತಿಲ್ಲ ಕೇವಲ 7 1 ಮತ್ತು 9 ಸಮೀಕರಣದಿಂದ ನೀವು ಪಡೆಯುತ್ತೀರಿ ಈ ಎಲ್ಲವನ್ನು ಬದಲಿಸಿ ನೀವು ಎಲ್ಲವನ್ನೂ ಪಡೆಯುತ್ತೀರಿ 2i210i 10i26i0 ಅಥವಾ ಸರಳೀಕರಣದ ನಂತರ 16i 12i2 ಅಥವಾ 2i2 ವಾಸ್ತವವಾಗಿ 83i ಆದ್ದರಿಂದ 2i2 83i ಅನ್ನು ಪಡೆಯುತ್ತದೆ ಆದ್ದರಿಂದ ವಾಸ್ತವವಾಗಿ v0 2 i2 ಅದಕ್ಕಾಗಿಯೇ i2 4 3i ನಾನು ಬರೆಯಲಿಲ್ಲ ಕೇವಲ 2i2 83i ಇದು ಸಮೀಕರಣ 10 ಆಗಿದೆ ಈಗ ನಾವು 6 ಮತ್ತು 10 ಸಮೀಕರಣವನ್ನು ಪರಿಹರಿಸುತ್ತೇವೆ ಆದ್ದರಿಂದ ನಾವು ಕೇವಲ 2i2 83i ಆಗಿದ್ದರೆ ಆದ್ದರಿಂದ ಸಮೀಕರಣ 6 ಮತ್ತು ಸಮೀಕರಣ 10 ಅನ್ನು ಪರಿಹರಿಸಿ ದಯವಿಟ್ಟು ಅದನ್ನು ಮಾಡಿ ಇದು ಸರಳ ವಿಷಯ ಕೇವಲ 2 ರೇಖೀಯ ಸಮೀಕರಣಗಳನ್ನು ಪರಿಹರಿಸುವುದರಿಂದ i 7511 ಆಂಪಿಯರ್ ಅನ್ನು ಪಡೆಯುತ್ತೇನೆ ಮತ್ತು i2 10011 ಆಂಪಿಯರ್ ಅನ್ನು ಪಡೆಯುತ್ತೇನೆ ಮತ್ತು v0 2 i2 ಎಂದು ತಿಳಿಯಿರಿ ವಾಸ್ತವವಾಗಿ 2 i2 ಮತ್ತು i2 10011 ಆದ್ದರಿಂದ ಇದು 2i2 210011 ವೋಲ್ಟ್ ಸರಿಸುಮಾರು 18 18 ವೋಲ್ಟ್ ಆಗಿದೆ ಆದ್ದರಿಂದ ಇದು i ಅಂದರೆ ಇದು i ಎನ್ನುವುದು 7511 ಆಂಪಿಯರ್ ಮತ್ತು v0 ಸರಿಸುಮಾರು 18 18 ವೋಲ್ಟ್ ಇದು ಉತ್ತರ ಮುಂದೆ ಇನ್ನೊಂದು ಉದಾಹರಣೆ ತೆಗೆದುಕೊಳ್ಳಿ ಆದ್ದರಿಂದ ಎಲ್ಲಾ ರೀತಿಯ ಸಂಖ್ಯಾತ್ಮಕತೆಗಳೊಂದಿಗೆ ಪರಿಚಿತರಾಗಿರಬೇಕು ಆದ್ದರಿಂದ ಎರಡನೆಯದು ರೇಖಾಚಿತ್ರ 2 25ರಲ್ಲಿ ತೋರಿಸಿರುವ ಸರ್ಕ್ಯೂಟ್ನಲ್ಲಿನ ವಿದ್ಯುತ್ ಮತ್ತು ವೋಲ್ಟೇಜ್ ಅನ್ನು ಕಂಡು ಹಿಡಿಯಬೇಕು ಆದ್ದರಿಂದ ಇಲ್ಲಿ ಯಾವುದೇ ಅವಲಂಬಿತ ಮೂಲದ ಪ್ರಶ್ನೆಯೇ ಇಲ್ಲ 2 ಸ್ವತಂತ್ರ ವೋಲ್ಟೇಜ್ ಮೂಲಗಳಿವೆ ಒಂದು 5 ವೋಲ್ಟ್ ಒಂದು 3 ವೋಲ್ಟ್ ಮತ್ತು 2 ಲೂಪ್ ಗಳು ಇವೆ ಅದನ್ನು ಪ್ರದಕ್ಷಿಣಾಕಾರವಾಗಿ ತೆಗೆದುಕೊಳ್ಳಲಾಗುತ್ತದೆ ಮತ್ತು 2 Ω ಪ್ರತಿರೋಧದಾದ್ಯಂತ ವೋಲ್ಟೇಜ್ v1 4 ಓಮ್ ಅಡ್ಡಲಾಗಿ v3 8 ಓಮ್ ಅಡ್ಡಲಾಗಿ v2ಆಗಿದೆ ಮತ್ತು ಸರ್ಕ್ಯೂಟ್ನಲ್ಲಿನ ವಿದ್ಯುತ್ ಮತ್ತು ವೋಲ್ಟೇಜ್ ಅನ್ನು ಕಂಡುಹಿಡಿಯಬೇಕು i1 ಅನ್ನು ಕಂಡುಹಿಡಿಯಬೇಕು ಈ ಶಾಖೆಯ ಮೂಲಕ ಈ ವಿದ್ಯುತ್ i1 ಆಗಿದೆ ಇಲ್ಲಿ ಅದು i2 ಮತ್ತು ಇಲ್ಲಿ ಅದು i3 ಆಗಿದೆ ನೀವು ಸುಲಭವಾಗಿ ಕಂಡುಹಿಡಿಯಬಹುದಾದ ಸರ್ಕ್ಯೂಟ್ನಿಂದ v 1 v 3 ಮತ್ತು v 2 ಅನ್ನು ಸಹ ನೀವು ಕಂಡುಹಿಡಿಯಬೇಕು v 1 2 i1 v 3 4i3 ಮತ್ತು v 2 8 i2 ಏಕೆಂದರೆ ಎಲ್ಲೆಡೆ ವಿದ್ಯುತ್ ಪ್ರತಿರೋಧದ ಧನಾತ್ಮಕ ಧ್ರುವೀಯತೆಗೆ ಪ್ರವೇಶಿಸುತ್ತಿದೆ ಆದ್ದರಿಂದ ಚಿಹ್ನೆ ಓಮ್ನ ಕಾನೂನಿನಿಂದ ನಾವು ಮೊದಲು ಚರ್ಚಿಸಿದ್ದೇವೆ ಮತ್ತು 2 ವೋಲ್ಟೇಜ್ ಮೂಲಗಳಿವೆ ಅದು 5 ವೋಲ್ಟ್ ಮತ್ತು ಇಲ್ಲಿ 3 ವೋಲ್ಟ್ ಈ ರೀತಿ ಗುರುತಿಸಲಾಗಿದೆ ಈಗ KCL ಮತ್ತು KVL ಅನ್ನು ಅನ್ವಯಿಸಬೇಕು ಆದ್ದರಿಂದ ಮೊದಲು KCL ಅನ್ನು ನೋಡ್ a ನಲ್ಲಿ ಅನ್ವಯಿಸಿ ಇದು ನನ್ನ ನೋಡ್ a ಇದು ನನ್ನ ನೋಡ್ a ಆದ್ದರಿಂದ ನಾನು ಅದನ್ನು ಮತ್ತೆ ಬಣ್ಣದ ಶಾಯಿಯಿಂದ ಗುರುತಿಸುವುದಿಲ್ಲ ಆದರೆ ಇದು ಸರ್ಕ್ಯೂಟ್ನಿಂದ ನೋಡ್ a ಆಗಿದೆ KCL ಅನ್ನು ಇಲ್ಲಿ ಅನ್ವಯಿಸಿ ಒಳಬರುವ ವಿದ್ಯುತ್ ಅನ್ನು ನೋಡ್ a ನಲ್ಲಿ i1 ಮತ್ತು ಹೊರಹೋಗುವ ವಿದ್ಯುತ್ i2 ಮತ್ತು i3 ಇಲ್ಲಿ KCL ಅನ್ನು ಅನ್ವಯಿಸಿದರೆ ಆದ್ದರಿಂದ KCL ಅನ್ನು ನೋಡ್ a ನಲ್ಲಿ ಅನ್ವಯಿಸುವಾಗ ಅದು i1 i2 i3 ಆಗಿದೆ ಆದ್ದರಿಂದ i1 i2 i3 ಇದು ಸಮೀಕರಣ 1 ಆಗಿದೆ ಈಗ ಲೂಪ್ 1 ರಲ್ಲಿ KVL ಅನ್ನು ಅನ್ವಯಿಸಿದರೆ ಆದ್ದರಿಂದ ಮೊದಲು ಇದು 5 ವೋಲ್ಟ್ ಡಿಸಿ ಮೂಲದ ಟರ್ಮಿನಲ್ ಅನ್ನು ಎದುರಿಸುತ್ತಿದೆ ಆದ್ದರಿಂದ ಅದು ಹೀಗಿರುತ್ತದೆ 5 ಇಲ್ಲಿ ಅದು ಮತ್ತೆ ಟರ್ಮಿನಲ್ ಅನ್ನು ಎದುರಿಸುತ್ತಿದೆ ಆದ್ದರಿಂದ ಇಲ್ಲಿ ಅದು v1 ಮತ್ತು ಇಲ್ಲಿ ಮತ್ತೆ ನಾನು ಪ್ರದಕ್ಷಿಣಾಕಾರವಾಗಿ ಚಲಿಸುವಾಗ ಮೊದಲು ಟರ್ಮಿನಲ್ ಅನ್ನು ಎದುರಿಸುತ್ತಿದೆ ಆದ್ದರಿಂದ v2 ಆದ್ದರಿಂದ 5 v1 v 2 0 ಇದರರ್ಥ ಇದು KVL ಅನ್ನು ಲೂಪ್ 1 ರಲ್ಲಿ ಅನ್ವಯಿಸುತ್ತದೆ 5 v 1 v 2 0 ಇದು ಲೂಪ್ 1 ಈಗ ಮತ್ತು ಲೂಪ್ 2 ರಲ್ಲಿ ಈಗ ಇಲ್ಲಿ ಅದು ಲೂಪ್ 2 ರಲ್ಲಿದೆ ಈಗ ಲೂಪ್ 2ಕ್ಕೆ ಬಂದರೆ ಲೂಪ್ 2 ಕ್ಕೆ ಬಂದರೆ ಪ್ರದಕ್ಷಿಣಾಕಾರವಾಗಿ ಚಲಿಸುತ್ತಿದೆ ಆದ್ದರಿಂದ ಮೊದಲು ನಾನು v 2 ತೆಗೆದುಕೊಳ್ಳುತ್ತಿದ್ದೇನೆ ಇದು v 2 ನಂತರ v 3 ಮತ್ತು ನಂತರ 3 0 ಏಕೆಂದರೆ ಇದು ಟರ್ಮಿನಲ್ ಅನ್ನು ಎದುರಿಸುತ್ತಿದೆ ಧ್ರುವೀಯತೆ ಏಕೆಂದರೆ ಪ್ರದಕ್ಷಿಣಾಕಾರವಾಗಿ ಚಲಿಸುವ ನಂತರ ಮೊದಲ ಧ್ರುವೀಯತೆ ಮತ್ತೆ ಮೊದಲ ಧ್ರುವೀಯತೆ ಅಂದರೆ v 2 v 3 3 0 ಅದು ಲೂಪ್ 2 ರಲ್ಲಿದೆ ಆದ್ದರಿಂದ ಅದು v 2 v3 3 0 ಇದು ಸಮೀಕರಣ 3 ಈಗ ಓಮ್ಸ್ ಕಾನೂನಿನ ಪ್ರಕಾರ ನಾನು ಆರಂಭದಲ್ಲಿ v 1 2 i1 ಎಂದು ಹೇಳಿದೆ ಏಕೆಂದರೆ ಧನಾತ್ಮಕ ಧ್ರುವೀಯತೆಗೆ ವಿದ್ಯುತ್ ಪ್ರವೇಶಿಸುತ್ತಿರುವುದನ್ನು ಎಲ್ಲೆಡೆ ನೋಡಲಾಗುತ್ತದೆ ಆದ್ದರಿಂದ v 1 2 i1 v 2 8 i2 ಮತ್ತು v 3 4 i3 ಆದ್ದರಿಂದ ಅದು v 1 2 i1 v 2 8 i2 ಮತ್ತು v 3 4 i3 ನಾನು ಎಲ್ಲ ವಿಷಯಗಳನ್ನು ಒಟ್ಟಿಗೆ ಬರೆದಿದ್ದೇನೆ ಈ ಎಲ್ಲಾ ವಿಷಯ ಸಂಯೋಜನೆ ಸಮೀಕರಣ 4 ಆಗಿದೆ ಈಗ ಸಮೀಕರಣ v 1 2 i1 v 2 8 i2 ಅನ್ನು ಬದಲಿಸಿ ಮತ್ತು ಸಮೀಕರಣ 2 ರಲ್ಲಿ ಬದಲಿಯಾದರೆ ಇದು 2 i1 8 i2 5 ಸಮೀಕರಣ 5 ಆಗಿದೆ ಆದ್ದರಿಂದ ಸ್ವಲ್ಪ ಸರಳಗೊಳಿಸಿ ಆದ್ದರಿಂದ ಪ್ರತಿ ಹಂತವೂ ಬರೆದಾಗ ಇದು ಸಾಕಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತದೆ ಆದ್ದರಿಂದ ಇದೇ ರೀತಿ v 2 8 i2 ಮತ್ತು v 3 4 i3 ಅನ್ನು ಸಮೀಕರಣ 3 ರಲ್ಲಿ ಬದಲಿಸಿ ಅಂದರೆ ಈ ಸಮೀಕರಣವು v 2 ಮೌಲ್ಯ ಮತ್ತು v 3 ಮೌಲ್ಯವನ್ನು ಬದಲಿಸುತ್ತದೆ ಬದಲಿಯಾಗಿ 8 i2 4 i3 3 0 ಸಿಗುತ್ತದೆ ಅಥವಾ ನಾನು 4 i3 8 i2 3 ಅನ್ನು ಬರೆಯುತ್ತಿದ್ದೇನೆ ಇದು ಸಮೀಕರಣ 6 ಆದ್ದರಿಂದ ನಾವು ಪಡೆಯುವ ಸಮೀಕರಣ 5 ಮತ್ತು 1 ರಿಂದ ಪರಿಹರಿಸಿ ಆದ್ದರಿಂದ ಸಮೀಕರಣ 5 ಮತ್ತು ಸಮೀಕರಣ 1 ಸಮೀಕರಣ 5 i1 ಮತ್ತು ಸಮೀಕರಣ 1 i1 i2 i3 ಆದ್ದರಿಂದ ಇಲ್ಲಿ i1 i2 i3 ಅಂದರೆ ಇದು ಸಮೀಕರಣ ಈ ಸಮೀಕರಣದಲ್ಲಿ ನಾವು ಅಲ್ಲಿ ಬದಲಿ ಮಾಡುತ್ತೇವೆ ಆದ್ದರಿಂದ ಸಮೀಕರಣ 5 ರಲ್ಲಿ ನಾವು i1 i2 i3 ಅನ್ನು ಬದಲಿಸುತ್ತೇವೆ ಆದ್ದರಿಂದ ಇದು 2 i1 8 i2 5 ಆಗಿತ್ತು ಆದರೆ ಇಲ್ಲಿ i1 i2 i3 ಅನ್ನು ಹಾಕುತ್ತಿದ್ದೇವೆ ಆದ್ದರಿಂದ 2 i2 i3 8 i2 5 ಅಥವಾ ಸರಳೀಕರಣದ ನಂತರ 10i2 2 i3 5 ಇದು ಸಮೀಕರಣ 7 ಅಂತೆಯೇ ಸಮೀಕರಣ 6 ಮತ್ತು 7 ರಿಂದ ಸಮೀಕರಣ 10 ಅನ್ನು ಪಡೆಯಿರಿ 6 ಮತ್ತು 7 ಅನ್ನು ಸ್ವಲ್ಪ ಬದಲಿ ಮಾಡಿ 10 20 i2 8 i2 3 ಆದ್ದರಿಂದ ಸಮೀಕರಣ 6ಕ್ಕೆ ಹೋದರೆ ಈ ಸಮೀಕರಣ 4 i3 8 i2 3 ಆದ್ದರಿಂದ ಒಂದರ ನಂತರ ಒಂದನ್ನು ಬದಲಿಸಿ ಗಣಿತಶಾಸ್ತ್ರವನ್ನು ಮಾಡಿ ಆದ್ದರಿಂದ ಸಮೀಕರಣ 6 ಮತ್ತು 7 ರಿಂದ ಪರಿಹರಿಸಿದರೆ ಅದು 10 20 i2 8 i2 3 i2 1 4 ಆಂಪಿಯರ್ ಅನ್ನು ಪರಿಹರಿಸುತ್ತದೆ ಮತ್ತು ಸಮೀಕರಣ 7 ರಲ್ಲಿ i2 1 4 ಅನ್ನು ಬದಲಿಸುವುದು i2 14 ಇರಿಸಿ 10 1 4 2 i3 5 i3 1 25 ಆಂಪಿಯರ್ ಅನ್ನು ಪರಿಹರಿಸಿದ ನಂತರ ಮತ್ತು i1 i2 i3 ಸಮೀಕರಣ 1 ರಿಂದ ನಮಗೆ ತಿಳಿದಿದೆ ಆದ್ದರಿಂದ 14 1 5 ಆಂಪಿಯರ್ ಆದ್ದರಿಂದ v1 2 i1 ಅಂದರೆ 2 1 5 3 ವೋಲ್ಟ್ v2 8 i2 8 14 2 ವೋಲ್ಟ್ ಮತ್ತು v 3 4 i3 4 1 25 5 ವೋಲ್ಟ್ ಆದ್ದರಿಂದ ನಮಗೆ v 1 v 2 v 3 ಸಿಕ್ಕಿತು ಮತ್ತು ಅದೇ ರೀತಿ ನಮಗೆ i1 i2 ಮತ್ತು i3 ಸಿಕ್ಕಿತು ಆದ್ದರಿಂದ ಇದನ್ನು ಹೇಗೆ ಪರಿಹರಿಸಬೇಕೆಂದು ನಿಮಗೆ ಈಗ ತಿಳಿದಿದೆ ಆದ್ದರಿಂದ ಇವುಗಳು ವಿಭಿನ್ನ ತಂತ್ರಗಳಾಗಿವೆ ಇದರ ಪರಿಹಾರವನ್ನು ಕಂಡುಹಿಡಿಯಲು ನಾವು ಇನ್ನೂ ಕೆಲವು ವಿಭಿನ್ನ ತಂತ್ರಗಳನ್ನು ಕಂಡುಕೊಳ್ಳುತ್ತೇವೆ ಆದ್ದರಿಂದ ಅವಲಂಬಿತ ಮೂಲ ಸ್ವತಂತ್ರ ಮೂಲ ಆದ್ದರಿಂದ ಇವುಗಳು ಸಾಕಷ್ಟು ಆರಾಮದಾಯಕ ಮತ್ತು ನಿಮಗೆ ಸುಲಭವಾಗುತ್ತವೆ ಮುಂದಿನದು ಸರಣಿ ನಿರೋಧಕಗಳು ಮತ್ತು ವೋಲ್ಟೇಜ್ ಡಿವಿಷನ್ ಮೊದಲಿಗೆ ನಾವು ಸರಣಿ ನಿರೋಧಕಗಳ ಸಂಯೋಜನೆಯನ್ನು ಪರಿಗಣಿಸುತ್ತೇವೆ ಮತ್ತು ನಂತರ ನಾವು ಸಮಾನಾಂತರವನ್ನು ನೋಡುತ್ತೇವೆ ಆದ್ದರಿಂದ ಸರಣಿ ಪ್ರತಿರೋಧಕಗಳು ಮತ್ತು ವೋಲ್ಟೇಜ್ ಡಿವಿಷನ್ ಆದ್ದರಿಂದ ಮೂಲತಃ ಇದನ್ನು ಸರಣಿ ಪ್ರತಿರೋಧಕ ಎಂದು ಕರೆಯಲಾಗುತ್ತದೆ ಮತ್ತು ಈ ರೀತಿಯ ಸರ್ಕ್ಯೂಟ್ ಅನ್ನು ನಾವು ವೋಲ್ಟೇಜ್ ವಿಭಾಜಕ ಎಂದು ಕರೆಯುತ್ತೇವೆ ಸರ್ಕ್ಯೂಟ್ ವಿಶ್ಲೇಷಣೆಯಲ್ಲಿ ನಂತರ ಬರುತ್ತದೆ ವಾಸ್ತವವಾಗಿ ನಾವು ಪ್ರತಿರೋಧಕವನ್ನು ಸರಣಿಯಲ್ಲಿ ಅಥವಾ ಸಮಾನಾಂತರವಾಗಿ ಆಗಾಗ್ಗೆ ಸಂಯೋಜಿಸಬೇಕಾಗಿರುತ್ತದೆ ಆದ್ದರಿಂದ ನಾವು ಸರ್ಕ್ಯೂಟ್ ಅನ್ನು ಸರಳೀಕರಿಸಬೇಕಾಗಿದೆ ಅದಕ್ಕಾಗಿಯೇ ನಾವು ಈ ಎಲ್ಲಾ ಸರಳ ವಿಶ್ಲೇಷಣೆಗೆ ಹೋಗಬೇಕಾಗಿದೆ ಆದ್ದರಿಂದ ಈ ಉಪನ್ಯಾಸದಲ್ಲಿ ನಾವು ಪ್ರತಿರೋಧಕದ ಸರಣಿ ಸಂಪರ್ಕವನ್ನು ಚರ್ಚಿಸುತ್ತೇವೆ ಈಗ ನಾವು ಈ ಸರ್ಕ್ಯೂಟ್ ಅನ್ನು ಪರಿಗಣಿಸುತ್ತೇವೆ ಇದು ಸರಳ ಸರ್ಕ್ಯೂಟ್ ಆಗಿದೆ 2 ರೆಸಿಸ್ಟರ್ ರೆಸಿಸ್ಟರ್ಸ್ R1 ಮತ್ತು R2 ಇವೆ ಅವುಗಳನ್ನು ಸರಣಿಯಲ್ಲಿ ಸಂಪರ್ಕಿಸಲಾಗಿದೆ ಅವುಗಳಾದ್ಯಂತ ವೋಲ್ಟೇಜ್ ಇದು v1 ಮತ್ತು v2 ಆಗಿದೆ ಮತ್ತು ಅವುಗಳ ಧ್ರುವೀಯತೆಯನ್ನು ಗುರುತಿಸಲಾಗಿದೆ ಮತ್ತು ಈ ಸರ್ಕ್ಯೂಟ್ ಮೂಲಕ ವಿದ್ಯುತ್ i ಆಗಿದೆ ಮತ್ತು ಇದು ಟರ್ಮಿನಲ್ a ಮತ್ತು b ಈ 2 ಟರ್ಮಿನಲ್ಗಳನ್ನು ನೀಡಲಾಗಿದೆ ಮತ್ತು ಈ ಟರ್ಮಿನಲ್ನಾದ್ಯಂತ ಅದನ್ನು ಸರಣಿಯಲ್ಲಿ ಸಂಪರ್ಕಿಸಲಾಗಿದೆ ಮತ್ತು ಒಂದು ವೋಲ್ಟೇಜ್ ಮೂಲವು v ಮತ್ತು ಧ್ರುವೀಯತೆಯನ್ನು ಮತ್ತು ಎಂದು ಗುರುತಿಸಲಾಗಿದೆ ಆದ್ದರಿಂದ ಇದು ಸಿಂಗಲ್ ಲೂಪ್ ಸರ್ಕ್ಯೂಟ್ ಆಗಿದ್ದು 2 ರೆಸಿಸ್ಟರ್ಗಳು ಸರಣಿಯಲ್ಲಿವೆ ಮತ್ತು ಒಂದು ವೋಲ್ಟೇಜ್ ಮೂಲವಿದೆ ಆದ್ದರಿಂದ ಈ ಸಂದರ್ಭದಲ್ಲಿ KVL 1 ರಂತೆಯೇ ಅನ್ವಯಿಸಿ ಆದ್ದರಿಂದ ಮೊದಲು ಓಮ್ಸ್ ಕಾನೂನನ್ನು ಅನ್ವಯಿಸಿದರೆ ಓಮ್ಸ್ ಕಾನೂನಿನಿಂದ v 1 i R1 ಮತ್ತು v 2 i R2 ಆದ್ದರಿಂದ ಇದರರ್ಥ v 1 i R1 ಮತ್ತು v 2 i R2 ಈಗ KVL ಅನ್ನು ಅನ್ವಯಿಸಿ KVL ಪ್ರದಕ್ಷಿಣಾಕಾರವಾಗಿ ಹೋಗಿ ಪ್ರದಕ್ಷಿಣಾಕಾರವಾಗಿ ಹೋಗಿ ಆದ್ದರಿಂದ ಈ ಸಂದರ್ಭದಲ್ಲಿ ಅದು ಮೊದಲು ಟರ್ಮಿನಲ್ ಎದುರಾಗುತ್ತದೆ ಆದ್ದರಿಂದ ಅದು v ಆಗಿರುತ್ತದೆ ನಂತರ ಪ್ರದಕ್ಷಿಣಾಕಾರವಾಗಿ ಚಲಿಸಿ ಅದು R1 ಇಲ್ಲಿ ಟರ್ಮಿನಲ್ ಅನ್ನು ಎದುರಿಸುತ್ತದೆ ಮತ್ತು R2 ಟರ್ಮಿನಲ್ ಅನ್ನು ಎದುರಿಸಬೇಕಾಗುತ್ತದೆ ಆದ್ದರಿಂದ v v 1 v 20 ಆದ್ದರಿಂದ ನಾನು ಅದನ್ನು ಸ್ವಚ್ಛಗೊಳಿಸುತ್ತೇನೆ ಆದ್ದರಿಂದ ಸ್ವಲ್ಪ ತಡೆಯಿರಿ ಆದ್ದರಿಂದ ಈ ಸಂದರ್ಭದಲ್ಲಿ ಅದು v v 1 v 20 ಅಥವಾ v v 1 v 2 ಆದ್ದರಿಂದ ಇಲ್ಲಿ ಅದು v1 iR1 ಮತ್ತು ಇಲ್ಲಿ ಅದು v2iR2 ಅದು ಸಮೀಕರಣ 20 ಆಗಿದೆ ಆದ್ದರಿಂದ ಇಲ್ಲಿ ಬದಲಿಯಾಗಿ ನಂತರ v iR1 iR2 ಪಡೆಯುತ್ತದೆ ಅಂತಿಮವಾಗಿ ಅದು v iR1 R2 ಅಂದರೆ ಸಮೀಕರಣ 22 ಏಕೆಂದರೆ ಇದು ಅಧ್ಯಾಯ 2 ಆಗಿದ್ದು ಅದಕ್ಕಾಗಿಯೇ 2 22 ಆದರೆ ನಾನು 21 20 ಅನ್ನು ಅರ್ಥವಾಗುವ ಹಾಗೆ ಮಾಡುತ್ತೇನೆ ಆದ್ದರಿಂದ i v R1 R2 ಆದ್ದರಿಂದ ಇದರರ್ಥ ಸಮೀಕರಣ 2 22 ಇದನ್ನು viReq ಎಂದು ಬರೆಯಬಹುದು ಅದು ಸಮಾನ ಪ್ರತಿರೋಧಕಗಳು Req R1 R2 ಆದ್ದರಿಂದ ಪ್ರತಿರೋಧಕಗಳನ್ನು ಸಮಾನ ಪ್ರತಿರೋಧಕ Req ನಿಂದ ಬದಲಾಯಿಸಬಹುದು ಎಂದು ಸೂಚಿಸುತ್ತದೆ ಅಂದರೆ Req R1 R2 ಇದು ಸಮೀಕರಣ 25 ಆಗಿದೆ ಆದ್ದರಿಂದ ರೇಖಾಚಿತ್ರ 2 22 ರ ಸಮಾನ ಸರ್ಕ್ಯೂಟ್ ಅಂದರೆ ರೇಖಾಚಿತ್ರ 26 ಇದು ಒಂದು ಸಮಾನ ಸರ್ಕ್ಯೂಟ್ ಆಗಿರುತ್ತದೆ ಆದ್ದರಿಂದ ಇದು ಸಮಾನ ಸರ್ಕ್ಯೂಟ್ ಅಂದರೆ ವೋಲ್ಟೇಜ್ ಮೂಲವು ಇರುವಂತೆಯೇ ಇರುತ್ತದೆ ಮತ್ತು R eq ಅಂದರೆ R1 R2 ಮತ್ತು ಇದರಾದ್ಯಂತ ವೋಲ್ಟೇಜ್ ಸಹ v ಆಗಿದೆ ಏಕೆಂದರೆ ನಾವು v 1 v 2 v ಅನ್ನು ನೋಡಿದ್ದೇವೆ ಏಕೆಂದರೆ ಇಲ್ಲಿ ಅದು ಸಮೀಕರಣ 21 ರಿಂದ v 1v2 ಆಗಿದೆ ವಾಸ್ತವವಾಗಿ v 1v2 v ಅದು ಮೂಲ ವೋಲ್ಟೇಜ್ ಆದ್ದರಿಂದ ಇಲ್ಲಿ ಸಹ ಅದಕ್ಕಾಗಿಯೇ ಬರೆಯಲಾಗಿದೆ v 1 ಅಂದರೆ v v 1 v 2 ಅದು ಒಟ್ಟು ವೋಲ್ಟೇಜ್ ಆಗಿದೆ ಆದ್ದರಿಂದ ಇದು v ಮತ್ತು ಇದರ ಮೂಲಕ ಹರಿಯುವ ವಿದ್ಯುತ್ i ಆದ್ದರಿಂದ ಇದು ಸಮಾನ ಸರ್ಕ್ಯೂಟ್ ಆಗಿದೆ ಈಗ ಪ್ರತಿ ಪ್ರತಿರೋಧಕದಾದ್ಯಂತ ವೋಲ್ಟೇಜ್ ಅನ್ನು ನಿರ್ಧರಿಸಿ ನಾವು ಸಮೀಕರಣ 23 ಅನ್ನು ಸಮೀಕರಣ 20 ಕ್ಕೆ ಬದಲಿಸೋಣ ಮತ್ತು ನಾವು ಪಡೆಯುತ್ತೇವೆ ಆದ್ದರಿಂದ v 1 R1 ಅನ್ನು R1 R2 ನಿಂದ ಭಾಗಿಸಲಾಗಿದೆ ಇದು ತುಂಬಾ ಸರಳವಾಗಿದೆ ಸ್ವಲ್ಪ ತಡೆಯಿರಿ ಅದು ತುಂಬಾ ಸರಳವಾಗಿದೆ ಅದು v 1 R1 i ಮತ್ತು ಇದರಿಂದ ಮತ್ತು ಇದರಿಂದ ಸ್ವಲ್ಪ ತಡೆಯಿರಿ ನಾನು ಅದನ್ನು ಸ್ವಚ್ಛಗೊಳಿಸುತ್ತೇನೆ ಇಲ್ಲಿಂದ ಸ್ವಲ್ಪ ತಡೆಯಿರಿ i v Req ಅಂದರೆ ಅದು ReqR1 R2 ಮತ್ತು ಏಕೆಂದರೆ ನಾವು ನೋಡಿದ ಮೊದಲ ಸರ್ಕ್ಯೂಟ್ನಿಂದ v 1 R1 i ಗೆ ಹೋದರೆ ಇದರರ್ಥಇದು ವಾಸ್ತವವಾಗಿ v ಅನ್ನು R1 R2 R1 ನಿಂದ ಭಾಗಿಸಿ ಅದು v 1 ಮೊದಲು ಅದನ್ನು ಸ್ವಚ್ಛಗೊಳಿಸಲು ನನಗೆ ಅವಕಾಶ ಮಾಡಿಕೊಡಿ ನಂತರ ನಾನು ಪರಿಹರಿಸಲು ಹೋಗುತ್ತೇನೆ ಆದ್ದರಿಂದ ಈ ಸರ್ಕ್ಯೂಟ್ಗೆ ಬಂದರೆ v 1 R1 i ಮತ್ತು i v R1 R2 ಆದ್ದರಿಂದ ಮೂಲತಃ ಇದು R1v R1 R2 ಆಗಿದೆ ಆದ್ದರಿಂದ ನಾವು ಇಲ್ಲಿ ಏನು ಮಾಡುತ್ತಿದ್ದೇವೆ v 1 R1v R1 R2 ಅಂತೆಯೇ v 2 R2 i ಮತ್ತು ಇದೀಗ ನಾವು i v R1 R2 ಅನ್ನು ನೋಡಿದ್ದೇವೆ ಆದ್ದರಿಂದ v 2 R2v R1 R2 ಈ ಎರಡೂ ಸಮೀಕರಣ 26 ಆದ್ದರಿಂದ ನಾವು R1 R2 ವಾಸ್ತವವಾಗಿ Req ಎಂದು ಬರೆಯಬಹುದು ಏಕೆಂದರೆ ಅದು ಮೊದಲು Reqಆಗಿದೆ ಆದ್ದರಿಂದ ಈ ಸಮೀಕರಣ v1 R1 R eq v ಮತ್ತು v2 R2 R eq v ಅನ್ನು ಬರೆಯಬಹುದು ಆದ್ದರಿಂದ ನಾವು ಈ ಎರಡು ಸಮೀಕರಣಗಳನ್ನು ಸಂಪೂರ್ಣ ಸಮೀಕರಣವಾಗಿ ಬರೆಯುತ್ತಿದ್ದೇವೆ ಇದು 27 ಈಗ N ರೆಸಿಸ್ಟರ್ಗಳು ಸರಣಿಯಲ್ಲಿದ್ದರೆ R eq R1 R2 Rn ಆಗಿರುತ್ತದೆ ಆದ್ದರಿಂದ ಸಿಗ್ಮಾ ಕೆ 1 ರಿಂದ N ಆದ್ದರಿಂದ ನಮ್ಮಲ್ಲಿ N ಸಂಖ್ಯೆಯ ಪ್ರತಿರೋಧಕಗಳು ಸರಣಿಯಲ್ಲಿವೆ ಆದ್ದರಿಂದ ರೇಖಾಚಿತ್ರ 2 26 ರಲ್ಲಿನ ಸರ್ಕ್ಯೂಟ್ ಅನ್ನು ವೋಲ್ಟೇಜ್ ವಿಭಾಜಕ ಎಂದು ಕರೆಯಲಾಗುತ್ತದೆ ಏಕೆಂದರೆ R1 ಉದ್ದಕ್ಕೂ ನಾವು v1ಅನ್ನು ಪಡೆಯುತ್ತೇವೆ R2 ಉದ್ದಕ್ಕೂ ನಾವು v2 ಅನ್ನು ಪಡೆಯುತ್ತೇವೆ ಮತ್ತು Rn ರೆಸಿಸ್ಟರ್ನಾದ್ಯಂತ vn ಅನ್ನು ಪಡೆಯುತ್ತೇವೆ ಆದ್ದರಿಂದ ಅದು v v1 v2 vn ಆಗಿ ಸಿಗುತ್ತದೆ ಆದ್ದರಿಂದ ಅದಕ್ಕಾಗಿಯೇ ಇದನ್ನು ವೋಲ್ಟೇಜ್ ವಿಭಾಜಕ ಎಂದು ಕರೆಯಲಾಗುತ್ತದೆ ಸಾಮಾನ್ಯವಾಗಿ ವಿಭಾಜಕವು ಮೂಲ ವೋಲ್ಟೇಜ್ vನೊಂದಿಗೆ ಸರಣಿಯಲ್ಲಿ N ರೆಸಿಸ್ಟರ್ಗಳನ್ನು ಹೊಂದಿದ್ದರೆ n ನೇ ಪ್ರತಿರೋಧಕವು ಈ ವಿಷಯದ ವೋಲ್ಟೇಜ್ ಡ್ರಾಪ್ ಅನ್ನು ಹೊಂದಿರುತ್ತದೆ ಮತ್ತೆ vn ಇದ್ದರೆ ನಂತರ nನೇ ರೆಸಿಸ್ಟರ್ RN ಎಂದು ಭಾವಿಸೋಣ ಮತ್ತು N ಸಂಖ್ಯೆಯ ರೆಸಿಸ್ಟರ್ Rn ಇದ್ದರೆ ಆದ್ದರಿಂದ ಅದು vn RN R1 R2 RN ವರೆಗೆ v ಆಗಿರಬೇಕು ಏಕೆಂದರೆ ವಿದ್ಯುತ್ ವಾಸ್ತವವಾಗಿ i n ಅನ್ನು ಹೊಂದಿದ್ದರೆ ಕೇವಲ ಒಂದು ನಿಮಿಷ ನಾನು ಅದನ್ನು ಮಾಡುತ್ತೇನೆ ಹಾಗೆ ಸರ್ಕ್ಯೂಟ್ ಇದೆ ಎಂದು ಭಾವಿಸೋಣ ಕೇವಲ ಒಂದು ನಿಮಿಷ ನಾನು ಅದನ್ನು ಮಾಡುತ್ತೇನೆ ಇದು ವೋಲ್ಟೇಜ್ ಮೂಲ ಎಂದು ಭಾವಿಸೋಣ ಇದು v ನಾವು ಪ್ರತಿರೋಧ R1 ಅನ್ನು ಹೊಂದಿದ್ದೇವೆ ಪ್ರತಿರೋಧ R2 ಅನ್ನು ಹೊಂದಿದ್ದೇವೆ ಮತ್ತು RN ಪ್ರತಿರೋಧವನ್ನು ಹೊಂದಿದ್ದೇವೆ ಎಂದು ಭಾವಿಸೋಣ ಇದು R1 ಇದು R2 ಮತ್ತು RN ವರೆಗೆ ಮತ್ತು ಸರ್ಕ್ಯೂಟ್ ಮುಚ್ಚಲಾಗಿದೆ ಮತ್ತು ಇದರ ಮೂಲಕ ವಿದ್ಯುತ್ i ಹರಿಯುತ್ತಿದೆ ಎಂದು ಭಾವಿಸೋಣ ಆದ್ದರಿಂದ R eq ಅದು i ಅದು v R1 ಆಗಿರಬೇಕು ಇಲ್ಲಿ ಯಾವುದೇ ಸಮೀಕರಣವನ್ನು ನಾನು R2 RN ವರೆಗೆ ಬರೆಯುತ್ತೇನೆ ಆದ್ದರಿಂದ ಇದು i ಆದ್ದರಿಂದ ಈ ರೆಸಿಸ್ಟರ್ RN nನೇ ಅಂಶದಾದ್ಯಂತ ವೋಲ್ಟೇಜ್ ಅಥವಾ nನೇ ರೆಸಿಸ್ಟರ್ ಇದು RN ಎಂದು ಭಾವಿಸೋಣ ಆದ್ದರಿಂದ ಇದು ವಾಸ್ತವವಾಗಿ N ರೆಸಿಸ್ಟರ್ ಮತ್ತು nನೇ ರೆಸಿಸ್ಟರ್ ಅನ್ನು ಹೊಂದಿರುತ್ತದೆ ಆದ್ದರಿಂದ ಇಲ್ಲಿ ಏನು ಮಾಡಬಹುದು ಅದನ್ನು Nನೇ ಕ್ಯಾಪಿಟಲ್ ಎಂದು ತೆಗೆದುಕೊಂಡಿದೆ ಆದ್ದರಿಂದ ಅದು ಉತ್ತಮವಾಗಲು ಕ್ಯಾಪಿಟಲ್ ಮಾಡಿ ಅದನ್ನು Rn ಕ್ಯಾಪಿಟಲ್ ಮಾಡಿ ಆದ್ದರಿಂದ ಇದು RN ಕ್ಯಾಪಿಟಲ್ ಇದು ಟರ್ಮಿನಲ್ ಇದು ಟರ್ಮಿನಲ್ ಎಂದು ಭಾವಿಸೋಣ ಆದ್ದರಿಂದ ಇದರಾದ್ಯಂತ ವೋಲ್ಟೇಜ್ ಇದರಾದ್ಯಂತ ವೋಲ್ಟೇಜ್ ಆಶಾದಾಯಕವಾಗಿ vn ಹೇಳುವುದು ಅರ್ಥವಾಗುತ್ತದೆ ಆದ್ದರಿಂದ vn i RN ಮತ್ತು i ಇಲ್ಲಿ ಬರೆಯುವುದು i ಇದು ನಮಗೆ ತಿಳಿದಿರುವುದು v R1 R2 RN ವರೆಗೆ ಯಾವುದೇ ಕ್ಷಮಿಸಿ RN ಈ ವಿಷಯದಿಂದ v R1 ಮತ್ತು ಕ್ಯಾಪಿಟಲ್ R1 ಆಗಿ ಇಲ್ಲಿ RN ನಾನು ಮೊದಲು ಬರೆದಿದ್ದೇನೆ ಆದ್ದರಿಂದ ಇದು v ಈ ವಿಷಯವಾಗಿದೆ ಈ ಸಮೀಕರಣವು ಮತ್ತಷ್ಟು vn ನಾನು ಇಲ್ಲಿ ಬರೆಯುತ್ತಿದ್ದೇನೆ RN ಆದ್ದರಿಂದ ನಾನು RN R1 R2 RN ವರೆಗೆ v ಅನ್ನು ಮಾಡುತ್ತಿದ್ದೇನೆ ಆದ್ದರಿಂದ ಆಶಾದಾಯಕವಾಗಿ ನಾನು ಇಲ್ಲಿ ಸ್ವಲ್ಪ ಕಷ್ಟಕರ ಮಾಡುತ್ತಿದ್ದೇನೆ ಎಂದರ್ಥ ಆದರೆ ಆಶಾದಾಯಕವಾಗಿ ಅದನ್ನು ಅರ್ಥಮಾಡಿಕೊಳ್ಳಬಹುದು ಅದನ್ನು ಸ್ವಚ್ಛಗೊಳಿಸಲು ನನಗೆ ಅವಕಾಶ ಮಾಡಿಕೊಡಿ ಆದ್ದರಿಂದ ಇದು ಸರಣಿ ಪ್ರತಿರೋಧಕಕ್ಕಾಗಿ ಈಗ ನಾವು ಸಮಾನಾಂತರ ಪ್ರತಿರೋಧಕ ಮತ್ತು ವಿದ್ಯುತ್ ಡಿವಿಷನ್ ಗೆ ಬರುತ್ತೇವೆ ಅದು ಸರಣಿ ಪ್ರತಿರೋಧಕ ಮತ್ತು ವೋಲ್ಟೇಜ್ ಡಿವಿಷನ್ ಆಗಿತ್ತು ಮತ್ತು ಸಮಾನಾಂತರ ಪ್ರತಿರೋಧಕದಲ್ಲಿ ಇದು ಸಮಾನಾಂತರ ಪ್ರತಿರೋಧಕಗಳು ಮತ್ತು ವಿದ್ಯುತ್ ಡಿವಿಷನ್ ಆಗಿರುತ್ತದೆ ಈಗ ರೇಖಾಚಿತ್ರ 2 28 ರ ಈ ಸರ್ಕ್ಯೂಟ್ ಅನ್ನು ಪರಿಗಣಿಸಿ ಅಲ್ಲಿ 2 ರೆಸಿಸ್ಟರ್ಗಳನ್ನು ಸಮಾನಾಂತರವಾಗಿ ಸಂಪರ್ಕಿಸಲಾಗಿದೆ ಮತ್ತು ಆದ್ದರಿಂದ ಅವುಗಳಿಗೆ ಒಂದೇ ವೋಲ್ಟೇಜ್ ಇರುತ್ತದೆ ಆದ್ದರಿಂದ ಇದು ಸರಳ ಸರ್ಕ್ಯೂಟ್ ಆದ್ದರಿಂದ ಈ ಎರಡನ್ನೂ ಸಂಯೋಜಿಸಲಾಗಿದೆ ಏಕೆಂದರೆ ಇದು ಒಂದೇ ನೋಡ್ ಆಗಿರುತ್ತದೆ ಏಕೆಂದರೆ ಈ ಎರಡು ಬಿಂದುಗಳ ನಡುವೆ ಏನೂ ಇಲ್ಲ ಅಂತೆಯೇ ಇಲ್ಲಿ ಈ ಎರಡು ಬಿಂದುಗಳ ನಡುವೆ ಏನೂ ಇಲ್ಲ ಇಲ್ಲಿ ಸಹ ಏನೂ ಇಲ್ಲ ಆದ್ದರಿಂದ ನಾನು ಇದನ್ನು ಇನ್ನಷ್ಟು ಸರಳಗೊಳಿಸಿದರೆ ನಾನು ಅದನ್ನು ಈ ಸರ್ಕ್ಯೂಟ್ನಂತೆ ಮಾಡಿದರೆ ಏಕೆಂದರೆ ಇಲ್ಲಿ ಏನೂ ಇಲ್ಲ ಅದು ತಂತಿ ಅದು ತಂತಿ ಮತ್ತು ಅದು ತಂತಿ ಆದ್ದರಿಂದ ಈ ಸರ್ಕ್ಯೂಟ್ ಈ ರೀತಿ ಇದ್ದರೆ ಅದು ಒಂದೇ ನೋಡ್ ಆಗಿರುತ್ತದೆ ಇದು ಹೀಗಿರುತ್ತದೆ ಇದು R1 ಅಲ್ಲದೆ ಇದು R2 ಅನ್ನು ಈ ರೀತಿ ಸಂಪರ್ಕಿಸಲಾಗಿದೆ ಮತ್ತು ಏನೂ ಇಲ್ಲ ಮತ್ತು ಇದು ವೋಲ್ಟೇಜ್ ಮೂಲ v ಸರ್ಕ್ಯೂಟ್ ಈ ರೀತಿ ಕಾಣುತ್ತದೆ ಇದು ನೋಡ್ 1 ಮತ್ತು ಇದು ನೋಡ್ 2 ಮತ್ತು ಇದರ ಮೂಲಕ ಹರಿಯುವ ವಿದ್ಯುತ್ i1 ಆಗಿದೆ ಇದರರ್ಥ ಇದರ ಮೂಲಕ ವಿದ್ಯುತ್ i1 ಮತ್ತು ಇದರ ಮೂಲಕ ವಿದ್ಯುತ್ i2 ಆಗಿದೆ ಮತ್ತು ಇದು i ಆಗಿರುವ ವಿದ್ಯುತ್ ಆಗಿದ್ದು ಈ ಸರ್ಕ್ಯೂಟ್ ಇದಕ್ಕೆ ಸಮನಾಗಿರುತ್ತದೆ ಏಕೆಂದರೆ ಇದು ವಾಸ್ತವವಾಗಿ ಸಾಮಾನ್ಯ ಬಿಂದುವಾಗಿದೆ ಅಂದರೆ i ಮೂಲತಃ i1 i2 ಈ ನೋಡ್ನಲ್ಲಿ KCL ಅನ್ನು ಬರೆದರೆ ಅಂದರೆ ಈ ಬಿಂದು ಇದು ಒಟ್ಟಿಗೆ ನೋಡ್ 1 ಏಕೆಂದರೆ ಅದು ತಂತಿಯಾಗಿದೆ ಆದ್ದರಿಂದ ಈ ನೋಡ್ನಲ್ಲಿ ಹೀಗೆ ಬರೆದರೆ ನೋಡ್ 1ರಲ್ಲಿ ಈ i ಒಳಬರುವ ವಿದ್ಯುತ್ ಮತ್ತು ಎರಡು ಹೊರಹೋಗುವ ವಿದ್ಯುತ್ i1 i2 ಇದರರ್ಥ i i1 i2 ಆದ್ದರಿಂದ ವಿಷಯಗಳನ್ನು ಅರ್ಥಮಾಡಿಕೊಳ್ಳಬಹುದಾಗಿದೆ ಸರಳ ವಿಷಯ ಅರ್ಥಮಾಡಿಕೊಳ್ಳಬಹುದಾಗಿದೆ ನಾನು ಅದನ್ನು ಸ್ವಚ್ಛಗೊಳಿಸುತ್ತೇನೆ ಈಗ ಓಮ್ಸ್ ನಿಯಮಕ್ಕಾಗಿ v iR ಇದು ಸಮಾನಾಂತರ ಸರ್ಕ್ಯೂಟ್ ಆಗಿರುತ್ತದೆ ಆದ್ದರಿಂದ ಇದೀಗ ನಾನು ಇದರಾದ್ಯಂತ ವೋಲ್ಟೇಜ್ ಅನ್ನು ತೋರಿಸಿದೆ ಇದರಾದ್ಯಂತ ವೋಲ್ಟೇಜ್ ಅದು v ಆಗಿರುತ್ತದೆ ಏಕೆಂದರೆ ಅದೇ ವೋಲ್ಟೇಜ್ ಇದರಾದ್ಯಂತ ಪ್ರಭಾವಿತವಾಗಿರುತ್ತದೆ ಇದೀಗ ನಾನು ಸಮಾನ ಸರ್ಕ್ಯೂಟ್ ಅನ್ನು ಚಿತ್ರಿಸುತ್ತೇನೆ ಆದ್ದರಿಂದ v i1 R1 ಆಗಿರುತ್ತದೆ ಅದೇ ರೀತಿ i2 R2 ಏಕೆಂದರೆ ಯಾವುದೇ ಪ್ರತಿರೋಧಕಗಳಿಲ್ಲ ಬೇರೆ ಯಾವುದೇ ವಿದ್ಯುತ್ ಅಂಶವು ಇಲ್ಲಿ ಮತ್ತು ಇಲ್ಲಿ ಇಲ್ಲ ಆದ್ದರಿಂದ ಈ v ವೋಲ್ಟೇಜ್ ಈ ನೋಡ್ ಎರಡರಲ್ಲಿ ಪ್ರಭಾವಿತವಾಗಿರುತ್ತದೆ ಆದ್ದರಿಂದ ಇದು ಒಂದು ಸಮಾನಾಂತರ ಸರ್ಕ್ಯೂಟ್ ಆಗಿರುತ್ತದೆ ಆದ್ದರಿಂದ v i1 R1 ಆಗಿರುತ್ತದೆ v i2 R2 ಸಹ ಆಗಿರುತ್ತದೆ ಅರ್ಥಮಾಡಿಕೊಳ್ಳಬಹುದಾಗಿದೆ ನನ್ನ ಪ್ರಕಾರ ಯಾವುದೇ ಗೊಂದಲಗಳು ಇರಬಾರದು ನಾನು ಅದನ್ನು ಮತ್ತೊಮ್ಮೆ ವಿವರಿಸುತ್ತೇನೆ ಇದು ಒಂದೇ ವಿಷಯ ಎಂದು ಭಾವಿಸೋಣ ನಾನು ಚಿತ್ರಿಸುತ್ತಿದ್ದೇನೆ ಇದು ಒಂದು ಪ್ರತಿರೋಧ ಮತ್ತು ಇನ್ನೊಂದು ಇದು ನೋಡ್ 1 ಇದೀಗ ನಾವು ಚಿತ್ರಿಸುತ್ತೇವೆ ಇದು ನೋಡ್ 2 ಮತ್ತು ಇದು ವೋಲ್ಟೇಜ್ ಮೂಲವಾಗಿದೆ ಎಂದು ಭಾವಿಸೋಣ ನಾನು ಇಲ್ಲಿ ಅದನ್ನು ವೋಲ್ಟೇಜ್ ಮೂಲ ಎಂದು ಗುರುತಿಸುತ್ತೇನೆ ಮತ್ತು ಇಲ್ಲಿ ಸಂಪರ್ಕಗೊಂಡಿದೆ ಇದು R1 ಇದು R2 R2 ಮೂಲಕ ವಿದ್ಯುತ್ i2 R1 ಮೂಲಕ ವಿದ್ಯುತ್ i1 ಮತ್ತು ಇದು i ಮತ್ತು ಈ ವೋಲ್ಟೇಜ್ v ಆದ್ದರಿಂದ 1 ಮತ್ತು 2 ರಾದ್ಯಂತ ವೋಲ್ಟೇಜ್ ವಾಸ್ತವವಾಗಿ v ಆದ್ದರಿಂದ v i1 R1 ಆಗಿರುತ್ತದೆ ಮತ್ತು ಅದೇ ರೀತಿ v ಎನ್ನುವುದು R2ಗೆ ಅಡ್ಡಲಾಗಿ R2 i2 ಆಗಿರುತ್ತದೆ ಆದ್ದರಿಂದ ನಾನು ಅದನ್ನು ಸ್ವಚ್ಛಗೊಳಿಸುತ್ತೇನೆ ಆದ್ದರಿಂದ ಓಮ್ಸ್ ನಿಯಮದಿಂದ ನಾವು v i1R1 i2R2 ಬರೆಯಬಹುದು ಈಗ I ಆದ್ದರಿಂದ ಈ ಸಮೀಕರಣದಿಂದ ನಾವು i1 v R1 ಮತ್ತು ಇಲ್ಲಿ i2 v R2 ಎಂದು ಬರೆಯಬಹುದು ಆದ್ದರಿಂದ ನೋಡ್ 1 ರಲ್ಲಿ KCL ಅನ್ನು ಅನ್ವಯಿಸಿ ನಾವು ನೋಡ್ 1ರಲ್ಲಿ ಅನ್ವಯಿಸಿದರೆ i i1 i2 ಎಂದು ಹೇಳಿದ್ದೇನೆ ಆದ್ದರಿಂದ ಇದು i i1 i2 ಆಗಿರುತ್ತದೆ ಈಗ i1 v R1 ಮತ್ತು i2 v R2 ಇಲ್ಲಿ ಪರ್ಯಾಯವಾಗಿ i1 i2 ಆದ್ದರಿಂದ I ಎನ್ನುವುದು v R1 v R2 v 11 R1 1 R2 ಆಗಿರುತ್ತದೆ ಇಲ್ಲಿ i ನಾವು v R eq ಅನ್ನು ಬರೆಯಬಹುದು ಅಂದರೆ ನಾವು ಇದನ್ನು ಮಾಡಿದ್ದೇವೆ ಆದ್ದರಿಂದ ನಾವು v R eq ಅನ್ನು ಬರೆಯುತ್ತಿದ್ದೇವೆ ಇದರರ್ಥ ನಾವು ಏನು ಮಾಡುತ್ತಿದ್ದೇವೆಂದರೆ ನಾವು ನಿಜವಾಗಿ 1 R eq 1 R1 1 R2 ಅನ್ನು ಬರೆಯುತ್ತಿದ್ದೇವೆ ಆದ್ದರಿಂದ i ಅದು ವಿದ್ಯುತ್ i ಗೆ v R eq ಅನ್ನು ಮಾಡಬೇಕಾಗಿದೆ ಆದ್ದರಿಂದ 1 R eq ವಾಸ್ತವವಾಗಿ 1 R1 1 R2 ಅದು ನೀವು ನಿಜವಾಗಿ ಬರೆಯುತ್ತಿರುವುದು ಆದ್ದರಿಂದ ಇದರರ್ಥ ಅದು ಸಮಾನ ಪ್ರತಿರೋಧವಾಗಿದೆ ಆದ್ದರಿಂದ 1 Req 1 R1 1 R2 ಇದೆ ಆದ್ದರಿಂದ Req ವಾಸ್ತವವಾಗಿ ಸಮಾನ ಪ್ರತಿರೋಧವಾಗಿದೆ ಆದ್ದರಿಂದ ಇಲ್ಲದಿದ್ದರೆ Req R1R2 R1 R2 ಎರಡು ಪ್ರತಿರೋಧದ ಉತ್ಪನ್ನವನ್ನು ಎರಡು ಪ್ರತಿರೋಧದ ಮೊತ್ತದಿಂದ ಭಾಗಿಸಲಾಗಿದೆ ಆದ್ದರಿಂದ R eq R1 R2 R1 R2 ಇದು ಸಮೀಕರಣ 35 ಆದ್ದರಿಂದ ಸಾಮಾನ್ಯವಾಗಿ N ರೆಸಿಸ್ಟರ್ಗಳು ಸಮಾನಾಂತರವಾಗಿದ್ದರೆ 1 R eq 1 R1 1 R2 1 RN ವರೆಗೆ ಇರುತ್ತದೆ ಆದ್ದರಿಂದ ಅದರ ರೆಸಿಪ್ರೋಕಲ್ನ ಸಂಕಲನವನ್ನು ತೆಗೆದುಕೊಳ್ಳಿ ಮತ್ತು ನಂತರ ಅದನ್ನು ವಿಲೋಮವಾಗಿ ತೆಗೆದುಕೊಳ್ಳಿ ಆದ್ದರಿಂದ 1 R eq 1 R1 1 R2 1 RN ವರೆಗೆ ಆದ್ದರಿಂದ Req ಸಮಾನ ಪ್ರತಿರೋಧವಾಗಿದೆ ಆದ್ದರಿಂದ ರೇಖಾಚಿತ್ರ 2 29 ಸಮಾನ ಸರ್ಕ್ಯೂಟ್ ಅನ್ನು ತೋರಿಸುತ್ತದೆ ಇದು R eq R eq ಎಂದರೆ ಇದು ಮೂಲತಃ ಸಮಾನ ಸರ್ಕ್ಯೂಟ್ ಸ್ವಲ್ಪ ತಡೆಯಿರಿ ಮೂಲತಃ ಇದು Req R1R2 R1 R2 ಆದ್ದರಿಂದ ಇದು ನೋಡ್ 1 ಇದು ನೋಡ್ 2 ಆಗಿದೆ ಆದ್ದರಿಂದ R eq ಎನ್ನುವುದು v ವೋಲ್ಟೇಜ್ ಉದ್ದಕ್ಕೂ ಪ್ರಭಾವಿತವಾಗಿದೆ ಅದೇ ವೋಲ್ಟೇಜ್ v ಪ್ರಭಾವಿತವಾಗಿರುತ್ತದೆ ಆದ್ದರಿಂದ v ವಾಸ್ತವವಾಗಿ i Req ಆದ್ದರಿಂದ v i R eq ಅನ್ನು ಬರೆದರೆ ವಿಷಯಗಳನ್ನು ಅರ್ಥಮಾಡಿಕೊಳ್ಳಬಹುದಾಗಿದೆ ಆದ್ದರಿಂದ ಸ್ವಲ್ಪ ತಡೆಯಿರಿ ಆದ್ದರಿಂದ ಅದನ್ನೇ ನಾನು v i Reqಗೆ ಹೇಳಿದೆ ಈಗ R eq ಅದು R1 R2 R1 R2 ಎಂದು ತಿಳಿಯಿರಿ ನಾವು ಇಲ್ಲಿ R eq ಅನ್ನು ಬದಲಿಸುತ್ತೇವೆ ಅಂದರೆ ಸಮೀಕರಣ 38 ಈಗ 2 38 ಸಮೀಕರಣವನ್ನು 2 31ಕ್ಕೆ ಬದಲಿಸಿ ಆದ್ದರಿಂದ i1 R2 R1 R2 i ಎಂದು ಪಡೆಯುತ್ತದೆ 31 ರ ಸಮೀಕರಣಕ್ಕೆ ಹೋದರೆ ಇದನ್ನು ತಿಳಿಯಿರಿ ಅಂದರೆ ಈ ಸಮೀಕರಣ i1 vR1 ಮತ್ತು i2 v R2 ಸಿಗುತ್ತದೆ ಆದ್ದರಿಂದ ಅಲ್ಲಿಗೆ ಬರುವಾಗ i1 v R1 ಇದರರ್ಥ v R1 ಇದನ್ನು ತೆಗೆದುಕೊಂಡರೆ i R2 R1 R2ಪಡೆಯುತ್ತೇನೆ ಇದರರ್ಥ ಸ್ವಲ್ಪ ತಡೆಯಿರಿ ಈ ಸಮೀಕರಣದಿಂದ ಮಾತ್ರ v i R1R2 R1 R2 ಸಿಗುತ್ತದೆ ಆದ್ದರಿಂದ ಈ ಸಮೀಕರಣದಿಂದ ಅದು v R1 ಎಂದು ತಿಳಿಯುತ್ತದೆ ಅದು i1 ಹೊರತುಪಡಿಸಿ ಏನೂ ಅಲ್ಲ ಈ ಸಮೀಕರಣದಿಂದ ಬರೆಯುವುದಾದರೆ ಅದು ಮೂಲತಃ R2 R1 R2 i ಆಗಿ ಕಾಣುತ್ತದೆ i1 R2 R1 R2 i ಈ ಸಮೀಕರಣದಿಂದ ಅದೇ ವಿಷಯ ಇಲ್ಲಿಗೆ ಬರುತ್ತಿದೆ ಈ ಸಮೀಕರಣವನ್ನು ಕೇವಲ R1 ನಿಂದ ಭಾಗಿಸಿ ಆದ್ದರಿಂದ v R1 R2 R1 R2 i ಅಂತೆಯೇ i2 v R2 ಆದ್ದರಿಂದ ಈ ಸಮೀಕರಣವನ್ನು R2ನಿಂದ ಭಾಗಿಸಲಾಗಿದೆ ಮೂಲತಃ i2 v R2 ಆದ್ದರಿಂದ ಈ ಸಮೀಕರಣವನ್ನು R2 ರಿಂದ ಭಾಗಿಸಿ R1R1 R2 ಅನ್ನು ಪಡೆಯುತ್ತದೆ ಅಂದರೆ R1R1 R2 i ಅನ್ನು ಪಡೆಯುತ್ತದೆ ಆದ್ದರಿಂದ ನೇರವಾಗಿ i1 ಮತ್ತು i2 ಅನ್ನು ಪಡೆಯುತ್ತಿದ್ದೇನೆ ಆದ್ದರಿಂದ ಈಗ ವಿದ್ಯುತ್ ಡಿವಿಷನ್ ಅದನ್ನು ನೋಡಿದರೆ ಸ್ವಲ್ಪ ತಡೆಯಿರಿ ಅದನ್ನು ಸ್ವಚ್ಛಗೊಳಿಸುತ್ತೇನೆ ಆದ್ದರಿಂದ ಆ ಸಮೀಕರಣ 39 ಅನ್ನು ನೋಡಿದರೆ ಅದು i1 R2 R1 R2 i i2 R1 R1 R2 i ಅಂದರೆ ಪ್ರತಿರೋಧಕಗಳಿಗೆ ವಿಲೋಮ ಅನುಪಾತದಲ್ಲಿ ಪ್ರತಿರೋಧಕದಿಂದ ಒಟ್ಟು ವಿದ್ಯುತ್ i ಅನ್ನು ಹಂಚಿಕೊಳ್ಳಲಾಗಿದೆ ಎಂದು ಸೂಚಿಸುತ್ತದೆ ಆದ್ದರಿಂದ ರೇಖಾಚಿತ್ರ 28 ರಲ್ಲಿ ತೋರಿಸಿರುವ ಸರ್ಕ್ಯೂಟ್ ಅನ್ನು ವಿದ್ಯುತ್ ವಿಭಾಜಕ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಸಮೀಕರಣಕ್ಕೆ ಹೋದರೆ ಕ್ಷಮಿಸಿ ಸರ್ಕ್ಯೂಟ್ ರೇಖಾಚಿತ್ರ 28 ಈ ಸರ್ಕ್ಯೂಟ್ ಅನ್ನು ವಾಸ್ತವವಾಗಿ ವಿದ್ಯುತ್ ವಿಭಾಜಕ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಸಣ್ಣ ಪ್ರತಿರೋಧಕ ಮೂಲಕ ಹೆಚ್ಚಿನ ವಿದ್ಯುತ್ ಹರಿವು ನಿಮಗೆ ಅರ್ಥಮಾಡಿಕೊಳ್ಳಬಹುದಾಗಿದೆ ಎಂದು ಸಮೀಕರಣ 31 ಸೂಚಿಸುತ್ತದೆ ಆದ್ದರಿಂದ ವಿಪರೀತ ಪ್ರಕರಣವು R2 0 ಶಾರ್ಟ್ ಸರ್ಕ್ಯೂಟ್ ಅನ್ನು ಫಿಗರ್ 30 ರಲ್ಲಿ ತೋರಿಸಿರುವಂತೆ ಸಂಪೂರ್ಣ ವಿದ್ಯುತ್ i ಬೈಪಾಸ್ R1 ಅದು ಶಾರ್ಟ್ ಸರ್ಕ್ಯೂಟ್ ಆಗಿದ್ದರೆ R2 ಮೂಲತಃ 0 ಅಂದರೆ ಸಮಾನ ಪ್ರತಿರೋಧ R eq R1 R2 R1 R2 ಆದ್ದರಿಂದ R eq 0 ಆಗುತ್ತದೆ ಆದ್ದರಿಂದ ಇದು ಶುದ್ಧ ಶಾರ್ಟ್ ಸರ್ಕ್ಯೂಟ್ ಆಗಿದೆ ನೀವು ಇವುಗಳಲ್ಲಿ ಈ ಒಂದನ್ನು ಅಥವಾ ಈ ಒಂದನ್ನು ಶಾರ್ಟ್ ಸರ್ಕ್ಯೂಟ್ ಮಾಡಿದರೆ R2 0 ಅಥವಾ R1 0 ಮತ್ತು ಎರಡೂ 0 ಸಹ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಆದ್ದರಿಂದ ಇದು ಶುದ್ಧ ಶಾರ್ಟ್ ಸರ್ಕ್ಯೂಟ್ ಆಗಿದೆ